ಐಐಒಟಿ ಅನುಷ್ಠಾನದ ಬಗ್ಗೆ ನಾನು ನಿಮಗೆ ನೀಡಲಿರುವ ಮುಂದಿನ ಉದಾಹರಣೆ ಹೆಲ್ತ್ ಕೇರ್ ಉದ್ಯಮದಿಂದ ಆರೋಗ್ಯ ರಕ್ಷಣೆಯಲ್ಲಿ IIoT ಅನುಷ್ಠಾನವು ಸಾಕಷ್ಟು ವ್ಯಾಪಕವಾಗಿದೆ ಆರೋಗ್ಯ ಉದ್ಯಮದಲ್ಲಿ ಪ್ರಸ್ತುತ ಹಲವಾರು ವಿಭಿನ್ನ ಐಒಟಿ ಅನುಷ್ಠಾನ ಪರಿಹಾರಗಳಿವೆ ಆದ್ದರಿಂದ ಇಂದಿನ ಆರೋಗ್ಯ ರಕ್ಷಣೆಯನ್ನು ಪರಿವರ್ತಿಸಲು ಮತ್ತು ಆರೋಗ್ಯ ರಕ್ಷಣೆಯನ್ನು ಹೆಚ್ಚು ಕೈಗೆಟುಕುವ ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಸ್ವಾಯತ್ತತೆಯನ್ನಾಗಿ ಮಾಡಲು ಐಐಒಟಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಮುಖ್ಯಾಂಶಗಳನ್ನು ನಾನು ನಿಮಗೆ ನೀಡಲಿದ್ದೇನೆ ಆದ್ದರಿಂದ ನಾನು ಹಾಗೆ ಮಾಡುವ ಮೊದಲು ನಾನು ನಿಮಗೆ ಕೆಲವು ಪರಿಚಯದ ಅಂಶಗಳನ್ನು ನೀಡುತ್ತೇನೆ ಆದ್ದರಿಂದ ಆರೋಗ್ಯ ರಕ್ಷಣೆ ಈಗ ಒಂದು ದಿನ ಸುಧಾರಿಸಿದೆ ಹಿಂದಿನ ದಿನಗಳಲ್ಲಿ ಆರೋಗ್ಯದ ಕೊರತೆಯಿಂದ ಜನರು ಸಾಯುತ್ತಿದ್ದರು ಜನನಿಬಿಡ ಜೀವನದಿಂದಾಗಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಮರೆತುಬಿಡುತ್ತಿದ್ದರು ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ಸಂಭವಿಸಿದೆ ಜನರು ಮೂಲತಃ ತಮ್ಮ ಆರೋಗ್ಯದ ಬಗ್ಗೆ ಮರೆತುಬಿಡುತ್ತಾರೆ ಮತ್ತು ಕಾರ್ಯನಿರತ ಜೀವನ ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಹೆಚ್ಚುವರಿಯಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳ ಸಂಖ್ಯೆಯೂ ಹೆಚ್ಚಾಗಿದೆ ಆದ್ದರಿಂದ ನಮ್ಮ ಐಒಟಿ ಪರಿಹಾರಗಳನ್ನು ನಾವು ಹೊಂದಿದ್ದೇವೆ ನಮ್ಮ ಐಐಒಟಿ ಪರಿಹಾರಗಳನ್ನು ನಾವು ಹೊಂದಿದ್ದೇವೆ ಅದುಜನರು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳನ್ನು ನಿವಾರಿಸಲು ಬಳಸಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆದ್ದರಿಂದ ಐಐಒಟಿ ಪರಿಹಾರಗಳು ಆರೋಗ್ಯ ರಕ್ಷಣೆಯನ್ನು ಸುಲಭವಾಗಿಸಲು ಕೈಗೆಟುಕಲು ಸಹಾಯ ಮಾಡುತ್ತದೆ ಇಸಿಜಿ ಸಂವೇದಕ ರಕ್ತದೊತ್ತಡ ಸಂವೇದಕ ಗ್ಲೂಕೋಸ್ ಮಾನಿಟರಿಂಗ್ ಸಂವೇದಕ ತಾಪಮಾನ ಸಂವೇದಕ ಮುಂತಾದ ವಿಭಿನ್ನ ಸಂವೇದಕಗಳು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಅವುಗಳು ಅಗ್ಗದ ಕೈಗೆಟುಕುವವುಗಳಾಗಿರಬಹುದು ಮತ್ತು ಅವುಗಳನ್ನು ರೋಗಿಗಳು ಖರೀದಿಸಬಹುದು ಅವರ ಮನೆಗಳಲ್ಲಿ ಅವರ ಆರೋಗ್ಯ ಪರಿಸ್ಥಿತಿಗಳ ಮೇಲ್ವಿಚಾರಣೆಗಾಗಿ ಅಥವಾ ಅವುಗಳನ್ನು ವಿವಿಧ ಆರೋಗ್ಯ ಸೌಲಭ್ಯಗಳ ಆಸ್ಪತ್ರೆಗಳು ಖರೀದಿಸಬಹುದು ಆದ್ದರಿಂದ ಈ ವ್ಯವಸ್ಥೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುತ್ತದೆ ಈ ಸಾಧನಗಳು ಈ ವಿಭಿನ್ನ ಸಂವೇದಕಗಳು ಅಂತರ್ಜಾಲ ಮೌಲ್ಯದ್ದಾಗಿರುತ್ತವೆ ಇದರಿಂದಾಗಿ ಯಾವುದೇ ರೋಗಿಯು ಗಂಭೀರ ಸ್ಥಿತಿಯನ್ನು ಹೊಂದಿದ್ದರೆ ಈ ರೋಗಿಗಳನ್ನು ನೋಂದಾಯಿಸಿರುವ ಆರೋಗ್ಯ ಸೌಲಭ್ಯಗಳು ಅಥವಾ ಆಸ್ಪತ್ರೆಗಳಿಗೆ ವಿವಿಧ ಹಂತದ ಎಚ್ಚರಿಕೆಗಳನ್ನು ಕಳುಹಿಸಲಾಗುತ್ತದೆ ಐಐಒಟಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಆರೋಗ್ಯ ಸವಾಲುಗಳಿವೆ ಪ್ರಪಂಚದಾದ್ಯಂತ ಜನಸಂಖ್ಯೆಯು ವಯಸ್ಸಾಗುತ್ತಿದೆ ವಿವಿಧ ರೋಗಗಳು ಹೆಚ್ಚುತ್ತಿವೆ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಚಿಕಿತ್ಸಾಲಯಗಳ ವೆಚ್ಚವೂ ಹೆಚ್ಚುತ್ತಿದೆ ಇವು ಕೆಲವು ಸಾಮಾನ್ಯ ಆರೋಗ್ಯ ಸವಾಲುಗಳಾಗಿವೆ ಆದರೆ IIoT ದೃಷ್ಟಿಕೋನದಿಂದಲೂ ಈ ಅವಶ್ಯಕತೆಗಳನ್ನು ಪೂರೈಸುವುದು ಸಹ ಒಂದು ಸವಾಲಾಗಿದೆ IIoT ಪರಿಹಾರಗಳ ಸ್ಕೇಲೆಬಿಲಿಟಿ ಅನ್ನು ಸಂಖ್ಯೆಗಳ ವಿಷಯದಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಸಂಖ್ಯೆಗಳ ವಿಷಯದಲ್ಲಿ ಮಾತ್ರವಲ್ಲ ವೈವಿಧ್ಯತೆಯ ದೃಷ್ಟಿಯಿಂದಲೂ ವಿವಿಧ ರೀತಿಯ ಕಾಯಿಲೆಗಳಿಗೆ ಆಹಾರ ವಿವಿಧ ರೀತಿಯ ಆಸ್ಪತ್ರೆಗಳನ್ನು ಪೂರೈಸುವುದು ವಿವಿಧ ರೀತಿಯ ವೈದ್ಯಕೀಯ ಚಿಕಿತ್ಸಾಲಯಗಳು ವಿಭಿನ್ನ ಸೌಲಭ್ಯಗಳನ್ನು ಹೊಂದಿವೆ ಆದ್ದರಿಂದ ಈ ಎಲ್ಲಾ ಸವಾಲುಗಳು ಜೆನೆರಿಕ್ ಹೆಲ್ತ್ಕೇರ್ ಸವಾಲುಗಳು ಆರೋಗ್ಯ ಉದ್ಯಮದಲ್ಲಿ ಐಐಒಟಿ ಅನುಷ್ಠಾನಗಳ ಮೇಲೆ ಪರಿಣಾಮ ಬೀರುತ್ತವೆ ವಯಸ್ಸಿನ ಗುಂಪುಗಳನ್ನು ನೋಡಿದರೆ ಜನಸಂಖ್ಯೆಯು ವಯಸ್ಸಾದಂತೆ ಬೆಳೆಯುತ್ತಿದೆ 2017 ರಿಂದ 2050 ರ ನಡುವೆ 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಎರಡು ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ 1980 ರಲ್ಲಿ ಪ್ರಪಂಚದಾದ್ಯಂತ 382 ಮಿಲಿಯನ್ ವೃದ್ಧರು ಇದ್ದರು 2050 ರಲ್ಲಿ ಆ ಸಂಖ್ಯೆ 2 1 ಬಿಲಿಯನ್ಗೆ ಬೆಳೆಯಲಿದೆ ಆದ್ದರಿಂದ 1980 ರಲ್ಲಿ ಇದು ಪ್ರಪಂಚದಾದ್ಯಂತ ಕೇವಲ 382 ಮಿಲಿಯನ್ ವೃದ್ಧರು ಮತ್ತು 2050 ರ ಹೊತ್ತಿಗೆ ಈ ನಿರ್ದಿಷ್ಟ ಸಂಖ್ಯೆಯ ವೃದ್ಧರು ವಿಶ್ವಾದ್ಯಂತ 2 1 ಬಿಲಿಯನ್ಗೆ ಬೆಳೆಯುವ ನಿರೀಕ್ಷೆಯಿದೆ ಆದ್ದರಿಂದ ಇದು ಒಂದು ದೊಡ್ಡ ಸಂಖ್ಯೆ ನಾವು ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ಹೊಂದಿದ್ದೇವೆ ಮತ್ತು ಬೆಳೆಯುತ್ತಿರುವ ಜನಸಂಖ್ಯೆಯು ಅವರ ಆರೋಗ್ಯವನ್ನು ನೋಡಿಕೊಳ್ಳಲು ಆಹ್ವಾನಿಸುತ್ತದೆ ವಯಸ್ಸಾದ ಜನರು ತಮ್ಮ ಆರೋಗ್ಯ ಸ್ಥಿತಿ ಇತ್ಯಾದಿಗಳನ್ನು ಸಮರ್ಥವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಆದ್ದರಿಂದ ಟೆಲಿಕೇರ್ ಅಪ್ಲಿಕೇಶನ್ಗಳು ಸ್ಮಾರ್ಟ್ ಫೋನ್ ಅಥವಾ ಟೆಲಿಮೆಡಿಸಿನ್ ಮೂಲತಃ ವೃದ್ಧರಿಗೆ ಸುರಕ್ಷಿತವಾಗಿ ಬದುಕಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ವೃದ್ಧರ ಮನೆಗಳಲ್ಲಿ ಟೆಲಿಮೆಡಿಸಿನ್ ಪರಿಹಾರಗಳನ್ನು ನಿಯೋಜಿಸಲಾಗುತ್ತಿರುವುದರಿಂದ ವೈದ್ಯರು ಈ ವೃದ್ಧರ ಸ್ಥಿತಿಯನ್ನು ತಮ್ಮ ಮನೆಯಿಂದ ದೂರದಿಂದಲೇ ಮೇಲ್ವಿಚಾರಣೆ ಮಾಡಬಹುದು ವಯಸ್ಸಾದವರಿಗೆ ಮಾತ್ರವಲ್ಲ ನಾನು ವೃದ್ಧರ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಆದರೆ ಇದು ಇತರ ಜನಸಂಖ್ಯೆಯವರಿಗೂ ಅನ್ವಯಿಸುತ್ತದೆ ಜನಸಂಖ್ಯೆಯ ಇತರ ಭಾಗಗಳು ಹೆಚ್ಚುವರಿಯಾಗಿ ರೋಗಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ರೋಗಗಳ ಸಂಖ್ಯೆ ಮಾತ್ರವಲ್ಲ ರೋಗಗಳ ಪ್ರಕಾರವೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆದ್ದರಿಂದ ನೀವು ಸೂಕ್ತವಾದ ದಕ್ಷ ದೊಡ್ಡ ಪ್ರಮಾಣದ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಹೊಂದಿರಬೇಕು ಅದು ಈ ನಿರ್ದಿಷ್ಟ ಸಮಸ್ಯೆಯನ್ನು ಪೂರೈಸುತ್ತದೆ ಮತ್ತು ಆ ಸಮಸ್ಯೆಯನ್ನು ಪರಿಹರಿಸುತ್ತದೆ ಆದ್ದರಿಂದ ಈಗ ಒಂದು ದಿನ ನಾವು ಟೆಲಿಕೇರ್ ಅಪ್ಲಿಕೇಶನ್ಗಳು ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ಗಳು ಮತ್ತು ವೃದ್ಧರಿಗೆ ಟೆಲಿಮೆಡಿಸಿನ್ ಅಪ್ಲಿಕೇಶನ್ಗಳನ್ನು ಹೊಂದಿರುವ ಬಗ್ಗೆ ಮಾತನಾಡುತ್ತಿದ್ದೇವೆ ಜನಸಂಖ್ಯೆಯ ಇತರ ಭಾಗಗಳನ್ನು ಪೂರೈಸಲು ನಾವು ಈ ರೀತಿಯ ಪರಿಹಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ರೋಗಿಗಳ ಆರೋಗ್ಯದ ಬಗ್ಗೆ ನಿರಂತರ ಮೇಲ್ವಿಚಾರಣೆ ಮಾಡಬಹುದು ಮತ್ತು ಇದು ಆಸ್ಪತ್ರೆಗೆ ದಾಖಲಾಗುವ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಸಂವೇದಕಗಳು ರಕ್ತದೊತ್ತಡ ಉಸಿರಾಟ ನಾಡಿ ಬಡಿತ ಹೃದಯ ಬಡಿತದ ದತ್ತಾಂಶ ತೂಕದ ಡೇಟಾವನ್ನು ನಿರಂತರವಾಗಿ ಮತ್ತು ಅಗತ್ಯವಿದ್ದಾಗ ಸಂಗ್ರಹಿಸಬಹುದು ಮತ್ತು ಯಾವುದೇ ಅಲಾರಂ ಅನ್ನು ಪ್ರಚೋದಿಸಬೇಕಾದರೆ ಇದನ್ನು ಮಾಡಬಹುದು ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಮತ್ತು ಇದನ್ನು ಮಾಡಬಹುದು ಯಾವುದೇ ಅಸಹಜ ಪರಿಹಾರ ಪತ್ತೆಯಾದರೆ ಅಥವಾ ಭವಿಷ್ಯದಲ್ಲಿ ಯಾವುದೇ ಅಸಹಜತೆ ಉಂಟಾಗುತ್ತಿದ್ದರೆ ict ಹೆಯಂತೆ ಇದನ್ನು ಸಹ ಮಾಡಬಹುದು ಆದ್ದರಿಂದ ವೆಚ್ಚದಲ್ಲಿ ಕಡಿತದ ಅಗತ್ಯವಿದೆ ಆರೋಗ್ಯ ರಕ್ಷಣೆಗಾಗಿ IIoT ಆಧಾರಿತ ಪರಿಹಾರಗಳು ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿಭಿನ್ನ ಧರಿಸಬಹುದಾದ ಆರೋಗ್ಯ ಸಾಧನಗಳು ಆರೋಗ್ಯ ತಪಾಸಣೆಯ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿಭಿನ್ನ ಸಂವೇದಕಗಳು ಸ್ಮಾರ್ಟ್ ಸಂವೇದಕಗಳು ಸಂಪರ್ಕಿತ ಸಂವೇದಕಗಳನ್ನು ಬಳಸುವ ರೋಗಿಗಳ ದೂರಸ್ಥ ನಿರಂತರ ಮೇಲ್ವಿಚಾರಣೆ ಸಾಧ್ಯ ಆಸ್ಪತ್ರೆಗಳು ಮತ್ತು ಇತರ ಆರೋಗ್ಯ ಘಟಕಗಳಲ್ಲಿ ಸ್ಮಾರ್ಟ್ ಹಾಸಿಗೆಗಳನ್ನು ನಿಯೋಜಿಸಬಹುದು ಇದು ರೋಗಿಗಳ ಚಟುವಟಿಕೆಯ ಬಗ್ಗೆ ಅಧಿಸೂಚನೆಯನ್ನು ಕಳುಹಿಸಬಹುದು ಆದ್ದರಿಂದ ನಾವು IIoT ಆರೋಗ್ಯ ಪರಿಹಾರಗಳ ಬಗ್ಗೆ ಮಾತನಾಡುತ್ತಿದ್ದರೆ ಈ ನಿರ್ದಿಷ್ಟ ವಾಸ್ತುಶಿಲ್ಪದ ದೃಷ್ಟಿಕೋನವನ್ನು ನೋಡೋಣ ಸ್ಲೈಡ್ನ ಕೆಳಭಾಗದಲ್ಲಿ ನೀಡಲಾದ ಈ ನಿರ್ದಿಷ್ಟ ಮೂಲದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಮೂಲತಃ ನೀವು ನಾವು IIoT ಆರೋಗ್ಯ ರಕ್ಷಣೆಯ ಬಗ್ಗೆ ಮಾತನಾಡುತ್ತಿರುವಾಗ ಇವು ವಾಸ್ತುಶಿಲ್ಪದ ವಿಭಿನ್ನ ಪದರಗಳಾಗಿವೆ ಇದು ಅತ್ಯಂತ ಕೆಳಭಾಗದಲ್ಲಿ ಸಂವೇದನೆಯಿಂದ ಪ್ರಾರಂಭವಾಗುತ್ತದೆ ಸಂವೇದನಾಶೀಲ ಡೇಟಾವನ್ನು ಕಳುಹಿಸುವುದು ಡೇಟಾವನ್ನು ಪ್ರಕ್ರಿಯೆಗೊಳಿಸುವುದು ದತ್ತಾಂಶವನ್ನು ಸಂಗ್ರಹಿಸುವುದು ಮತ್ತು ವಿಭಿನ್ನ ಮಾಹಿತಿ ಜ್ಞಾನವನ್ನು ಪಡೆಯುವುದು ಇತ್ಯಾದಿ ದತ್ತಾಂಶ ಸಂಸ್ಕರಣೆ ಜ್ಞಾನ ಸಂಸ್ಕರಣೆ ಮತ್ತು ಮುಂತಾದವುಗಳ ಮೂಲಕ ದತ್ತಾಂಶದಿಂದ ಹೆಚ್ಚಿನ ಅರ್ಥವನ್ನು ಪಡೆಯಲು ಪ್ರಯತ್ನಿಸುವ ದತ್ತಾಂಶದಿಂದ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಇವೆಲ್ಲವೂ ಸಾಧ್ಯ ಆದ್ದರಿಂದ ನಾನು ಈಗ ಈ ವಿಷಯವನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳುತ್ತೇನೆ ಕ್ಲೌಡ್ ಶಕ್ತಗೊಂಡ IIoT ಹೆಲ್ತ್ಕೇರ್ ಕೇರ್ ಪರಿಹಾರವನ್ನು ಹೊಂದಲು ನಾವು ಬಯಸುತ್ತೇವೆ ಎಂದು ಹೇಳೋಣ ಆದ್ದರಿಂದ ಅದು ಹೇಗೆ ಕಾಣುತ್ತದೆ ಅಂತಹ ಪರಿಹಾರದ ದತ್ತಾಂಶ ಹರಿವಿನ ವಾಸ್ತುಶಿಲ್ಪವನ್ನು ನೋಡೋಣ ಒಂದು ತುದಿಯಲ್ಲಿ ನಾವು ಸಾಮಾನ್ಯವಾಗಿ ಸಂವೇದಕವನ್ನು ಸಕ್ರಿಯಗೊಳಿಸಲಿರುವ ಈ ಎಲ್ಲಾ ವಿಭಿನ್ನ ವಸ್ತುಗಳು ಮತ್ತು ಸಾಧನಗಳನ್ನು ಹೊಂದಲಿದ್ದೇವೆ ಅಂದರೆ ಸ್ಮಾರ್ಟ್ ಸಂವೇದಕಗಳು ಮತ್ತು ನಂತರ ಕೆಲವು ಗೇಟ್ವೇ ಆದ್ದರಿಂದ ಗೇಟ್ವೇ ಸಾಧನಗಳು ಡೇಟಾವನ್ನು ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಕಳುಹಿಸಲಾಗುವುದು ಐಒಟಿ ಸಕ್ರಿಯ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಭಿನ್ನ ವಿಶ್ಲೇಷಣೆಗಳನ್ನು ನಡೆಸಲಾಗುತ್ತದೆ ಉದಾಹರಣೆಗೆ ಬೇರೆ ಬೇರೆ ವಿಶ್ಲೇಷಣೆಗಳು ಕೇವಲ ವಿಶ್ಲೇಷಣೆಯಲ್ಲ ಆದರೆ ಆರೋಗ್ಯ ದತ್ತಾಂಶ ಪರಿಶೀಲನೆಯನ್ನು ಮಾಡಬಹುದು ಮತ್ತು ಡೇಟಾವನ್ನು ಸಂಗ್ರಹಿಸಬಹುದು ಮತ್ತು ಡೇಟಾವನ್ನು ವಾಸ್ತವವಾಗಿ ಕಂಪ್ಯೂಟರ್ನಲ್ಲಿ ಅಥವಾ ಮೋಡದಲ್ಲಿ ಗಣಕ ಸಂಪನ್ಮೂಲದಲ್ಲಿ ಸಂಸ್ಕರಿಸಬಹುದು ಮತ್ತು ಕ್ಲೌಡ್ನಲ್ಲಿ ಇನ್ನೂ ಹಲವಾರು ವಿಭಿನ್ನ ಕೆಲಸಗಳನ್ನು ಮಾಡಬಹುದಾಗಿದೆ ಮತ್ತು ಅಂತಿಮವಾಗಿ ಇದು ಎರಡು ಮಾರ್ಗಗಳ ಸಂವಹನವಾಗಿದೆ ಮತ್ತು ಅಂತಿಮವಾಗಿ ನಾವು ಈ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊಂದಲಿದ್ದೇವೆ ಆರೋಗ್ಯ ಅಪ್ಲಿಕೇಶನ್ಗಳು ಇದರ ಫಲಾನುಭವಿಗಳಾಗಿರಲಿವೆ ಬರಲಿರುವ ಡೇಟಾದ ಈ ಎಲ್ಲಾ ವಿಶ್ಲೇಷಣೆಗಳು ಆದ್ದರಿಂದ ಈ ವಿಭಿನ್ನ ಅಪ್ಲಿಕೇಶನ್ಗಳು ಚಾಲನೆಯಾಗಲಿವೆ ಆದ್ದರಿಂದ ಅಪ್ಲಿಕೇಶನ್ನ ಕೊನೆಯಲ್ಲಿ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ವಿಭಿನ್ನ ರೋಗಿಗಳ ದತ್ತಾಂಶಗಳಾದ ಇಸಿಜಿ ಇಎಮ್ಜಿ ನಂತರ ನಾಡಿ ಆಕ್ಸಿಮೀಟರ್ ಡೇಟಾ ಇರಬಹುದು ಮತ್ತು ಸೂಕ್ತವಾದ ಸಂಸ್ಕರಣೆಯ ಸೂಕ್ತ ವಿಶ್ಲೇಷಣೆಯ ನಂತರ ಮತ್ತು ಇತರ ಹಲವು ರೀತಿಯ ಆರೋಗ್ಯ ಡೇಟಾವನ್ನು ಲಭ್ಯವಾಗುವಂತೆ ಮಾಡಬಹುದು ವಿಭಿನ್ನ ಅಪ್ಲಿಕೇಶನ್ಗಳು ವಿಭಿನ್ನ ಪೋರ್ಟಲ್ಗಳು ವೆಬ್ ಪೋರ್ಟಲ್ಗಳು ಹೀಗೆ ಆದ್ದರಿಂದ ಇದು ಹೆಲ್ತ್ಕೇರ್ ಐಒಟಿಗಾಗಿ ಡಾಟಾಫ್ಲೋ ಆರ್ಕಿಟೆಕ್ಚರ್ ಆಗಿರುತ್ತದೆ ಆದ್ದರಿಂದ ನಾವು ಮುಂದೆ ನೋಡೋಣ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ IIoT ಯ ಪ್ರಯೋಜನಗಳು ಏನೆಂದು ನೋಡೋಣ IIoT ಯೊಂದಿಗೆ ರೋಗಿಯ ಆರೋಗ್ಯ ಸ್ಥಿತಿಯನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ದೂರಸ್ಥ ಆರೋಗ್ಯ ಸೇವೆ ಸಾಧ್ಯ ರಿಮೋಟ್ ನೈಜ ಸಮಯ ರೋಗಿಗಳ ಆರೋಗ್ಯ ಸ್ಥಿತಿ 24x7 ನ ನಿರಂತರ ಮೇಲ್ವಿಚಾರಣೆ ಸಾಧ್ಯ ಆಸ್ಪತ್ರೆಯ ಸಿಬ್ಬಂದಿ ತಮ್ಮ ತುರ್ತು ಘಟಕಗಳಲ್ಲಿ ರೋಗಿಯ ಆಗಮನವನ್ನು ಉಹಿಸಬಹುದು ನೈರ್ಮಲ್ಯ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಹೊಂದಲು ಸಾಧ್ಯವಿದೆ ಅದು ಆಸ್ಪತ್ರೆಯ ಸ್ವಚ್ತೆ ಮತ್ತು ಆರೋಗ್ಯ ಸೌಲಭ್ಯವನ್ನು ಪತ್ತೆ ಮಾಡುತ್ತದೆ ವೈದ್ಯಕೀಯ ಸಿಬ್ಬಂದಿ IIoT ಬಳಸಿ ಸಣ್ಣ ಬಜೆಟ್ನೊಂದಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಒದಗಿಸಬಹುದು ಆದ್ದರಿಂದ ಆರೋಗ್ಯ ರಕ್ಷಣೆಯಲ್ಲಿ ಐಐಒಟಿ ಅನುಷ್ಠಾನವು ಒದಗಿಸುವ ಹಲವು ಪ್ರಯೋಜನಗಳಲ್ಲಿ ಇವು ಕೆಲವು ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ವಿಭಿನ್ನ ಆರೋಗ್ಯ ಸಾಧನಗಳಿವೆ ವೈರ್ಲೆಸ್ ಇಸಿಜಿ ಮಾನಿಟರ್ಗಳು ಇವೆ ಅದು ಈ ಇಸಿಜಿ ಸಾಧನಗಳು ಇಸಿಜಿ ಸಂವೇದಕಗಳಿಂದ ಜೈವಿಕ ಸಂಕೇತಗಳನ್ನು ಸಂಗ್ರಹಿಸಬಹುದು ಸಂಗ್ರಹಿಸಿದ ಡೇಟಾವನ್ನು ಮೋಡಕ್ಕೆ ಕಳುಹಿಸಬಹುದು ವೈದ್ಯಕೀಯ ಸಿಬ್ಬಂದಿ ಆರೋಗ್ಯಕ್ಕೆ ಸಂಬಂಧಿಸಿದ ಡೇಟಾವನ್ನು ನೈಜ ಸಮಯದಲ್ಲಿ ವಿಶ್ಲೇಷಿಸಬಹುದು ವಾಸ್ತವವಾಗಿ ನೀವು ಕೆಲವು ಪ್ರೋಗ್ರಾಂಗಳನ್ನು ಹೊಂದಿರಬಹುದು ಅದು ಸ್ವಾಯತ್ತವಾಗಿ ಬರಬಲ್ಲ ಡೇಟಾವನ್ನು ವಿಶ್ಲೇಷಿಸಬಹುದು ಮತ್ತು ಎಚ್ಚರಿಕೆಗಳನ್ನು ಕಳುಹಿಸಬಹುದು ಆದ್ದರಿಂದ ವೈರ್ಲೆಸ್ ಐಒಟಿ ಶಕ್ತಗೊಂಡ ಇಸಿಜಿ ಸಂವೇದಕದ ಒಂದು ಉದಾಹರಣೆಯೆಂದರೆ ಕಾರ್ಡಿಯೊಕೋರ್ ಕಾರ್ಡಿಯೊಕೋರ್ ಇಸಿಜಿ ಮೇಲ್ವಿಚಾರಣೆಗೆ ಒಂದು ಸಾಧನವಾಗಿದೆ ಇದು ವೈರ್ಲೆಸ್ ಸಾಧನ ಅಂತೆಯೇ ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ಗ್ಲೂಕೋಸ್ ಮಟ್ಟದ ಮೇಲ್ವಿಚಾರಣೆಗಾಗಿ ಮಧುಮೇಹ ರೋಗಿಗಳು ಸಾಮಾನ್ಯವಾಗಿ ಗ್ಲೂಕೋಸ್ ಮಟ್ಟವನ್ನು ಆಗಾಗ್ಗೆ ಪರಿಶೀಲಿಸಬೇಕಾಗುತ್ತದೆ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದ ಮಧುಮೇಹ ಹೊಂದಿರುವವರು ರಕ್ತದ ಸಕ್ಕರೆಯನ್ನು ನಿರಂತರವಾಗಿ ಪರೀಕ್ಷಿಸಬೇಕಾಗಿರುತ್ತದೆ ನಿರಂತರವಾಗಿ ಅಲ್ಲ ಆಗಾಗ್ಗೆ ಆದ್ದರಿಂದ ನೀವು ರೋಗಿಗಳನ್ನು ಅಳವಡಿಸಬಹುದಾದ ಸ್ವಯಂಚಾಲಿತ ಐಒಟಿ ಶಕ್ತಗೊಂಡ ವ್ಯವಸ್ಥೆಯನ್ನು ಹೊಂದಿದ್ದರೆ ಮಧುಮೇಹ ರೋಗಿಗೆ ಚಿಕಿತ್ಸೆ ನೀಡುವ ವೈದ್ಯರು ಮತ್ತು ಆದ್ದರಿಂದ ನಿರಂತರ ಗ್ಲೂಕೋಸ್ ಮಾನಿಟರಿಂಗ್ ಸಾಧನದ ಉದಾಹರಣೆ ಡೆಕ್ಸ್ಕಾಮ್ ನಿರಂತರ ಗ್ಲೂಕೋಸ್ ಮೇಲ್ವಿಚಾರಣೆಗೆ ಡೆಕ್ಸ್ಕಾಮ್ ಸಾಧನಗಳು ಸಹಾಯ ಮಾಡುತ್ತವೆ ಅಂತೆಯೇ ನಮ್ಮಲ್ಲಿ IIoT ಆಧಾರಿತ ರಕ್ತದೊತ್ತಡ ಮಾನಿಟರ್ಗಳಿವೆ IIoT ಸಾಧನಗಳನ್ನು ಬಳಸುವುದರಿಂದ ರೋಗಿಯ ರಕ್ತದೊತ್ತಡವನ್ನು ಅಳೆಯಲಾಗುತ್ತದೆ ಮತ್ತು ನೈಜ ಸಮಯದಲ್ಲಿ ಇತರ ರಕ್ತದೊತ್ತಡಗಳೊಂದಿಗೆ ಹೋಲಿಸಲಾಗುತ್ತದೆ ವೈದ್ಯರು ರೋಗಿಯ ರಕ್ತದೊತ್ತಡವನ್ನು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಬಹುದು ರಕ್ತದೊತ್ತಡವು ನಿರ್ದಿಷ್ಟ ಮಿತಿಯನ್ನು ಪ್ರಕ್ರಿಯೆಗೊಳಿಸಿದರೆ ಮತ್ತು ರಕ್ತದೊತ್ತಡದ ಡೇಟಾವನ್ನು ಅವಲಂಬಿಸಿ ವೈದ್ಯರು ರೋಗಿಗಳಿಗೆ medicines ಷಧಿಗಳನ್ನು ಶಿಫಾರಸು ಮಾಡಬಹುದು ರಕ್ತದೊತ್ತಡ ಮೇಲ್ವಿಚಾರಣಾ ವ್ಯವಸ್ಥೆಯ ಅಂತಹ ಒಂದು ಉದಾಹರಣೆಯೆಂದರೆ ಐಹೆಲ್ತ್ ಬಿಪಿ 5 ಅಂತೆಯೇ ದೇಹದ ಉಷ್ಣತೆಯ ಮಾನಿಟರ್ಗಳು ಮಾನವ ದೇಹದ ಉಷ್ಣತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಧರಿಸಬಹುದಾದ ಸಂವೇದಕಗಳು ರೋಗಗಳಿಂದ ಬಳಲುತ್ತಿರುವ ನಿರ್ದಿಷ್ಟ ರೋಗಿಗಳಿಗೆ ಇದು ಕೆಲವೊಮ್ಮೆ ತುಂಬಾ ಅಗತ್ಯವಾಗಿರುತ್ತದೆ ಇದು ದೇಹದ ಉಷ್ಣಾಂಶದಲ್ಲಿ ಹಠಾತ್ ಹೆಚ್ಚಳ ಅಥವಾ ದೇಹದ ಉಷ್ಣಾಂಶದಲ್ಲಿ ಹಠಾತ್ ಇಳಿಕೆಗೆ ರೋಗಿಗಳನ್ನು ಗುರಿಯಾಗಿಸುತ್ತದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ದೇಹದ ವಿಭಿನ್ನ ತಾಪಮಾನ ಸಂವೇದಕಗಳು ಇವೆ ಅಂತಹ ಒಂದು ದೇಹದ ಉಷ್ಣಾಂಶ ಸಂವೇದಕ ಕಿನ್ಸಾ ಅವರಿಂದ ಆದ್ದರಿಂದ ಅವರು ತಮ್ಮ ಸ್ಮಾರ್ಟ್ ಥರ್ಮಾಮೀಟರ್ ಅನ್ನು ಹೊಂದಿದ್ದಾರೆ ಇದು ಐಒಟಿ ಆಧಾರಿತ ದೇಹದ ತಾಪಮಾನ ಮೇಲ್ವಿಚಾರಣಾ ಸಾಧನವಾಗಿದೆ ಆಮ್ಲಜನಕದ ಸ್ಯಾಚುರೇಶನ್ ಮಾನಿಟರಿಂಗ್ಗಾಗಿ ವಿಶೇಷವಾಗಿ ಆಸ್ತಮಾ ರೋಗಿಗಳಿಗೆ ಇದು ಬಹಳ ಮುಖ್ಯ ಪಲ್ಸ್ ಆಕ್ಸಿಯೋಮೀಟರ್ನಂತಹ ಐಒಟಿ ಸಾಧನಗಳ ಸಹಾಯದಿಂದ ಆಮ್ಲಜನಕದ ಶುದ್ಧತ್ವವನ್ನು ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ಪಲ್ಸ್ ಆಕ್ಸಿಯೋಮೀಟರ್ ಆಮ್ಲಜನಕದ ಶುದ್ಧತ್ವವನ್ನು ಅಳೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಪಲ್ಸ್ ಆಕ್ಸಿಯೋಮೀಟರ್ ಅನ್ನು ಬ್ಲೂಟೂತ್ನಂತಹ ಸಂಪರ್ಕ ಪರಿಹಾರಗಳೊಂದಿಗೆ ಸಂಯೋಜಿಸಬಹುದು ಇದು ಮೇಲ್ವಿಚಾರಣೆ ನಡೆಸುತ್ತಿರುವ ರೋಗಿಯ ಆಮ್ಲಜನಕ ಶುದ್ಧತ್ವ ಮಟ್ಟದ ಡೇಟಾವನ್ನು ನಿರಂತರವಾಗಿ ಕಳುಹಿಸಬಹುದು ಐಒಟಿ ಆಧಾರಿತ ಕಾಂಟ್ಯಾಕ್ಟ್ ಲೆನ್ಸ್ಗಳು ಮಾರುಕಟ್ಟೆಯಲ್ಲಿವೆ ವಿಭಿನ್ನ ಐಒಟಿ ಆಧಾರಿತ ಕಾಂಟ್ಯಾಕ್ಟ್ ಲೆನ್ಸ್ಗಳಿವೆ ಅವುಗಳು ಸ್ಮಾರ್ಟ್ ಫೋನ್ಗಳೊಂದಿಗೆ ವೈ ಫೈ ಸಂಪರ್ಕವನ್ನು ಸಹ ನೀಡುತ್ತವೆ ಇದರಿಂದಾಗಿ ರೋಗಿಯ ಸ್ಥಿತಿ ಅವರ ಕಣ್ಣಿನ ಸ್ಥಿತಿ ಅವರ ಸಕ್ಕರೆ ಮಟ್ಟ ಇತ್ಯಾದಿಗಳನ್ನು ಸಹ ಮೇಲ್ವಿಚಾರಣೆ ಮಾಡಬಹುದು ಐಒಟಿ ಆಧಾರಿತ ಆಸ್ತಮಾ ಚಿಕಿತ್ಸಾ ಪರಿಹಾರಗಳು ಈಗಾಗಲೇ ಮಾರುಕಟ್ಟೆಯಲ್ಲಿವೆ ಸ್ಮಾರ್ಟ್ ಇನ್ಹೇಲರ್ ಇನ್ಹೇಲರ್ಗಳು ಆಸ್ತಮಾ ರೋಗಿಗಳಿಗೆ ಬಹಳ ಅವಶ್ಯಕವಾಗಿದೆ ಆದ್ದರಿಂದ ಸ್ಮಾರ್ಟ್ ಇನ್ಹೇಲರ್ಗಳನ್ನು ತಯಾರಿಸಲಾಗಿದೆ ಆದ್ದರಿಂದ ADAMM ಬುದ್ಧಿವಂತ ಆಸ್ತಮಾ ಮಾನಿಟರಿಂಗ್ ಸಾಧನವಾಗಿದ್ದು ಅದನ್ನು ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಾಧನವು ದೇಹದ ಉಷ್ಣತೆ ಕೆಮ್ಮುವಿಕೆಯ ಪ್ರಮಾಣ ಹೃದಯ ಬಡಿತ ಇತ್ಯಾದಿಗಳನ್ನು ಗಮನದಲ್ಲಿರಿಸಿಕೊಳ್ಳಬಹುದು ಇದು ಮೂಲತಃ ಆಸ್ತಮಾ ದಾಳಿಯ ಪ್ರಾಥಮಿಕ ಲಕ್ಷಣಗಳಾಗಿವೆ ವಿಭಿನ್ನ ಸ್ಮಾರ್ಟ್ ಫೋನ್ ಆಧಾರಿತ ಆರೋಗ್ಯ ಪರಿಹಾರಗಳು ಈಗಾಗಲೇ ಲಭ್ಯವಿದೆ ಆದ್ದರಿಂದ ಸಂವೇದಕಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಸಂಪರ್ಕ ಹೊಂದಿದ ಸ್ಮಾರ್ಟ್ ಫೋನ್ ಸಾಧನಗಳುಡೇಟಾವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ರೋಗಿಗಳ ಬಳಕೆದಾರರ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ರೋಗಗಳನ್ನು ಕಂಡುಹಿಡಿಯಲು ಸ್ಮಾರ್ಟ್ ಫೋನ್ ಅನ್ನು ಬಳಸಲಾಗುತ್ತದೆ ಸ್ಮಾರ್ಟ್ ಫೋನ್ಗಳ ಆರೋಗ್ಯ ಅಪ್ಲಿಕೇಶನ್ ಮೂಲತಃ ಕಡಿಮೆ ವೆಚ್ಚದ ಆರೋಗ್ಯ ಸಾಧನಗಳನ್ನು ಒದಗಿಸುತ್ತದೆ ಇದು ರೋಗಿಗಳ ಆರೋಗ್ಯ ಸ್ಥಿತಿಯನ್ನು ಕಂಡುಹಿಡಿಯಲು ಸಹಾಯ ಮಾಡುವ ರೋಗನಿರ್ಣಯದ ಅಪ್ಲಿಕೇಶನ್ಗಳಂತೆ ರೋಗಿಗಳು ಮತ್ತು ಆಸ್ಪತ್ರೆಗಳ ನಡುವಿನ ವೈದ್ಯಕೀಯ ಸಂವಹನಕ್ಕೆ ಸಹ ಸಹಾಯ ಮಾಡುತ್ತದೆ ಮತ್ತು ರೋಗಿಗಳಿಗೆ ಟ್ಯುಟೋರಿಯಲ್ ರೂಪದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಸಹ ನೀಡಬಹುದು ಆರೋಗ್ಯ ಸಹಾಯಕ ಅಂತಹ ಒಂದು ಅಪ್ಲಿಕೇಶನ್ ಆಗಿದ್ದು ಅದು ರೋಗಿಯ ಆರೋಗ್ಯ ಸ್ಥಿತಿಯನ್ನು ಗಮನದಲ್ಲಿರಿಸಿಕೊಳ್ಳುತ್ತದೆ ಗೂಗಲ್ ಫಿಟ್ ಮತ್ತೊಂದು ಪರಿಹಾರವಾಗಿದ್ದು ಅದು ರೋಗಿಯ ವಿಭಿನ್ನ ದೈಹಿಕ ಚಟುವಟಿಕೆಗಳನ್ನು ಗಮನದಲ್ಲಿರಿಸಿಕೊಳ್ಳುತ್ತದೆ ಇಸಿಜಿ ಸೆಲ್ಫ್ ಮಾನಿಟರಿಂಗ್ ಎಸಿಜಿ ಸಾಧನವಾಗಿ ಕಾರ್ಯನಿರ್ವಹಿಸುವ ಮತ್ತೊಂದು ಪರಿಹಾರವಾಗಿದೆ ಇದು "ಇಸಿಜಿ ಸೆಲ್ಫ್ ಚೆಕ್" ಸಾಫ್ಟ್ವೇರ್ ಅನ್ನು ಆಧರಿಸಿದೆ ಅಂತೆಯೇ ನಾನು ಇಲ್ಲಿ ಪಟ್ಟಿ ಮಾಡಿರುವ ಬೇರೆ ಬೇರೆ ಪರಿಹಾರಗಳಿವೆ ಮತ್ತು ನಾನು ಪಟ್ಟಿ ಮಾಡದ ಇನ್ನೂ ಹಲವು ಪರಿಹಾರಗಳಿವೆ ಆದ್ದರಿಂದ ಆರೋಗ್ಯ ರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ಐಒಟಿ ಅನುಷ್ಠಾನಗಳ ವಿಷಯದಲ್ಲಿ ಇರುವ ವಿಭಿನ್ನ ಪರಿಹಾರಗಳನ್ನು ಮೂಲತಃ ಅನ್ವೇಷಿಸಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಮೇಘ ಸಕ್ರಿಯಗೊಳಿಸುವಿಕೆ ದೊಡ್ಡ ಡೇಟಾದೊಂದಿಗೆ ವ್ಯವಹರಿಸುವುದು ಏಕೆಂದರೆ ಈ ಆರೋಗ್ಯ ಸಂವೇದಕಗಳಿಂದ ಉತ್ಪತ್ತಿಯಾಗುವ ಈ ಹೆಚ್ಚಿನ ಡೇಟಾವು ದೊಡ್ಡ ಡೇಟಾದ ಸ್ವರೂಪವನ್ನು ಹೊಂದಿರುತ್ತದೆ ಆದ್ದರಿಂದ ಕ್ಲೌಡ್ ಎನೇಬಲ್ಮೆಂಟ್ ಬಿಗ್ ಡಾಟಾ ಅನಾಲಿಟಿಕ್ಸ್ ಇತ್ಯಾದಿಗಳು ಆರೋಗ್ಯ ರಕ್ಷಣೆಯಲ್ಲಿ ಬಹಳ ಮುಖ್ಯ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ಐಒಟಿ ಅನುಷ್ಠಾನ ಆದ್ದರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಭದ್ರತೆಯು ಅತ್ಯುನ್ನತವಾಗಿದೆ ವ್ಯಕ್ತಿಗಳ ಗೌಪ್ಯತೆ ಬಹಳ ಮುಖ್ಯ ಏಕೆಂದರೆಸಾಧನದಿಂದ ಇನ್ನೊಂದಕ್ಕೆ ಸಾಗಿಸಲಾಗುತ್ತಿರುವ ಡೇಟಾವನ್ನು ನಿರ್ದಿಷ್ಟ ಸಂವಹನ ಚಾನೆಲ್ ಮೂಲಕ ಒಂದುಹ್ಯಾಕ್ ಮಾಡಬಾರದು ಮತ್ತು ಮೂಲತಃ ಅನಧಿಕೃತ ಬಳಕೆದಾರರು ಡೇಟಾಗೆ ಪ್ರವೇಶ ಪಡೆಯಲು ಸಾಧ್ಯವಾಗಬಾರದು ಆದ್ದರಿಂದ ಡೇಟಾದ ಗೌಪ್ಯತೆಯನ್ನು ಖಾತರಿಪಡಿಸುವುದು ಡೇಟಾದ ಸಮಗ್ರತೆ ದೃ hentic ೀಕರಣ ಕಾರ್ಯವಿಧಾನಗಳು ಮತ್ತು ಅವುಗಳ ಅನುಷ್ಠಾನ ಮತ್ತು ದತ್ತಾಂಶದ ಲಭ್ಯತೆಯು ಭದ್ರತಾ ಅವಶ್ಯಕತೆಗಳು ಮತ್ತು ಐಐಒಟಿ ಆರೋಗ್ಯ ರಕ್ಷಣೆಯಲ್ಲಿ ಅವುಗಳ ಅನುಷ್ಠಾನಗಳ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ ಐಒಟಿ ಅಥವಾ ಐಐಒಟಿ ಆರೋಗ್ಯ ರಕ್ಷಣೆ ವಿಭಿನ್ನ ಸವಾಲುಗಳಾಗಿವೆ ಸೀಮಿತ ಕಂಪ್ಯೂಟೇಶನಲ್ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಸವಾಲುಗಳು ದುಬಾರಿ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಸಾಧ್ಯವಾಗದಿರುವುದು ಕಡಿಮೆ ಸಾಧನದ ಸ್ಮರಣೆಯನ್ನು ಹೊಂದಿರುವ ಸವಾಲುಗಳು ಶಕ್ತಿಯ ಮಿತಿ ಮತ್ತು ಈ ವಿಭಿನ್ನ ಸಾಧನಗಳ ಚಲನಶೀಲತೆಯನ್ನು ನೋಡಿಕೊಳ್ಳುವುದು ರೋಗಿಗಳು ಸ್ವತಃ ಮೊಬೈಲ್ ಆಗಿರುವುದರಿಂದ ಆದ್ದರಿಂದ ಈ ಸಾಧನಗಳು ಸ್ವತಃ ಧರಿಸಬಹುದಾದ ಸಾಧನಗಳಾಗಿವೆ ಸಂವೇದಕಗಳು ಸ್ವತಃ ಮೊಬೈಲ್ ಆಗಿರುತ್ತವೆ ಆದ್ದರಿಂದ ತಾಂತ್ರಿಕ ದೃಷ್ಟಿಕೋನದಿಂದ ಈ ವಿಭಿನ್ನ ಸಾಧನಗಳ ಚಲನಶೀಲತೆಯನ್ನು ನೋಡಿಕೊಳ್ಳುವುದು ಒಂದು ಸವಾಲಾಗಿದೆ ಸಂವಹನ ಮತ್ತು ಅಲ್ಗಾರಿದಮಿಕ್ ದೃಷ್ಟಿಕೋನದಿಂದ ವಿಭಿನ್ನ ಸವಾಲುಗಳಿವೆ ಆದ್ದರಿಂದ ಅವೆಲ್ಲವನ್ನೂ ನೋಡಿಕೊಳ್ಳುವುದು ವಿಭಿನ್ನ ಸವಾಲುಗಳಾಗಿವೆ ಅದು ಮೂಲತಃ ಪರಿಗಣನೆಗೆ ಮುಖ್ಯವಾಗಿದೆ ಆದ್ದರಿಂದ ಅಂತಿಮವಾಗಿ ನಾವು ಉಲ್ಲೇಖಗಳಿಗೆ ಬರುತ್ತೇವೆ ಮತ್ತೊಮ್ಮೆ ಎಂದಿನಂತೆ ಇವುಗಳು ನಿಮಗೆ ಕೆಲವು ಉಲ್ಲೇಖಗಳಾಗಿವೆ ಇದರೊಂದಿಗೆ ನಾವು ಆರೋಗ್ಯ ಉದ್ಯಮದಲ್ಲಿ ಆರೋಗ್ಯ ಅನುಷ್ಠಾನ ಅಥವಾ IIoT ಅನುಷ್ಠಾನದ ಅಂತ್ಯಕ್ಕೆ ಬರುತ್ತೇವೆ ವಿಭಿನ್ನ ಉಲ್ಲೇಖಗಳು ನಾವು ಮಾತನಾಡಿದ್ದೇವೆ ಅಲ್ಲಿರುವ ವಿಭಿನ್ನ ಪರಿಹಾರಗಳು ನಾವು ಮಾತನಾಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಉದ್ಯಮವನ್ನು ಪೀಡಿಸುವ ವಿಭಿನ್ನ ಸವಾಲುಗಳನ್ನು ಪರಿಹರಿಸಲು ಆರೋಗ್ಯ ಉದ್ಯಮದಲ್ಲಿ ಐಐಒಟಿ ಅನುಷ್ಠಾನವನ್ನು ಹೇಗೆ ಮಾಡಲಾಗಿದೆ ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಪಡೆಯಲು ಈ ವಿಭಿನ್ನ ಪರಿಹಾರಗಳ ಮೂಲಕ ಹೋಗಲು ನಾನು ನಿಮ್ಮನ್ನು ಮತ್ತೊಮ್ಮೆ ಪ್ರೋತ್ಸಾಹಿಸುತ್ತೇನೆ